ಇಂದಿನ ತರಗತಿಯಲ್ಲಿ ನಾವು ಕಂಪ್ಯೂಟಿಷನಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನ ಅವಲೋಕನ ಮಾಡಲಿದ್ದೇವೆ ಇದರ ಇತಿಹಾಸ ಮತ್ತು ಇದು ಯಾವ ಕ್ಷೇತ್ರಗಳಲ್ಲಿ ಮನೆ ಮಾತಾಗಿದೆ ಹಾಗೂ ಯಾವ ಕ್ಷೇತ್ರಗಳಿಂದ ಬೆಳೆದು ಎಲ್ಲೆಲ್ಲಿ ಪಸರಿಸಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಇದೊಂದು ವಿಶಾಲವಾದ ಇತಿಹಾಸ ಹೊಂದಿದ್ದು ಮೊದಲಿಗೆ ಇದರ ಗಣಿತದ ಇತಿಹಾಸದಿಂದ ಪ್ರಾರಂಭಿಸೋಣ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನಾ ಸಮಿಕರಣಗಳು ಎಂದರೆ ಮ್ಯಾಕ್ಸ್ ವೆಲ್ ನಾ ಸಮಿಕರಣಗಳು Maxwell's Equations ಇದನ್ನು ಪರಿಹರಿಸಲು ಹಲವಾರು ವಿಧಾನಗಳಿವೆ ನಿಮಗೂ ಕೆಲವು ಪದ್ಧತಿಗಳು ತಿಳಿದಿರಬಹುದು ಹಾಗಾದರೆ ಎಲ್ಲಿ ಮತ್ತು ಯಾವಾಗ ಯಾವ ಪದ್ಧತಿಯನ್ನು ಅಳವಡಿಸಬೇಕು ನಾವಿಲ್ಲಿ ಈ ಪದ್ಧತಿಗಳು ಯಾವ ಭೌತಶಾಸ್ತ್ರದ ಕಟ್ಟು ಪಾಡುಗಳಲ್ಲಿ ಅನ್ವಯಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ನೀವಿಲ್ಲಿ ಕೇಳಿರಬಹುದು ಫಿನಿಟ್ ಎಲೆಮೆಂಟ್ ಹಾಗೂ ಫಿನಿಟ್ ಡಿಫ್ಫರೆಂಟ್ ಟೈಂ ಡೊಮೈನ್ ಯಾವುದನ್ನು ಯಾವಾಗ ಉಪಯೋಗಿಸಬೇಕು ಅನ್ನೋದು ಇದನ್ನೇ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಹಾಗೂ ಪರಿಹರಿಸೋಣ ಇದಕ್ಕಾಗಿ ನಾವೆಲ್ಲ ಈ ತರಗತಿಯಲ್ಲಿ ಕುಳಿತಿರುವುದು ಈ ಕೋರ್ಸ್ ನಾ ಕೊನೆಯಲ್ಲಿ ನಾನು ಕೆಲವು ಆಪ್ಲಿಕೇಶನ್ಸ್ ಗಳನ್ನು ತಿಳಿಸುತ್ತೇನೆ ನೀವು ಅದರ ಬಗೆಗಿನ ಸಂಶೋಧನ ಪತ್ರಿಕೆಗಳು ಓದಿ ಹಾಗೂ ಸಾಫ್ಟ್ ವೆರ್ ಬಗ್ಗೆ ತಿಳಿಕೊಳ್ಳಿ ಇದರಿಂದ ನಿಮಗೆ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ಸುಲಭವಾಗುವುದು ನಾನು ಹಲವು ಬಾರಿ ನೋಡಿದ್ದೇನೆ ವಿದ್ಯಾರ್ಥಿಗಳು ಹೆಚ್ಚಾಗಿ ವಾಣಿಜ್ಯೋದ್ದೇಶದ ಸಾಫ್ಟ್ ವೇರ್ ಗಳನ್ನು ಹೆಚ್ಚು ಬಳಸುತ್ತಾರೆ ಹಾಗೆಯೇ ಅಲ್ಲಿ ಟಿಕ್ ಮಾಡುತ್ತಿರುವ ಆಯ್ಕೆಗಳು ಏನು ಎಂಬುದರ ಬಗ್ಗೆ ಗಮನ ಇರುವುದಿಲ್ಲ ಭೌತಿಕವಾಗಿ ಹಾಗೂ ಗಣಿತಾತ್ಮಕವಾಗಿಯು ಸಹ ಇದು ಬಹು ದೊಡ್ಡ ವೆತ್ಯಾಸವನ್ನೇ ನೀಡುತ್ತದೆ ಯಾಕೆಂದರೆ ನಾವು ಸರಿಯಾದ ಆಯ್ಕೆಗಳನ್ನು ಮಾಡದಿದ್ದರೆ ಸಿಮ್ಯುಲೇಷನ್ ಕೆಲವೊಮ್ಮೆ ಒಂದು ದಿನ ಅಥವಾ ಎರಡು ದಿನ ತೆಗೆದುಕೊಳ್ಳಬಹುದು ಇನ್ನು ಕೆಲವೂಮ್ಮೆ ಮೂರು ದಿನಗಳು ಆಗಬಹುದು ಹಾಗಾಗಿ ನೀವು ಇದನ್ನೆಲ್ಲ ಅರಿತಿರುವ ನಿಮ್ಮದೇ ಆದ ಸಾಫ್ಟ್ ವೇರ್ ಅಭಿವೃದ್ಧಿಪಡಿಸಿದ ಒಂದು ಸ್ಟಾರ್ಟ್ ಅಪ್ ಉದ್ಯಮ ಕಂಪ್ಯೂಟಿಷನಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನಾ ಗಣಿತದ ಇತಿಹಾಸದ ಕಡೆ ಗಮನ ಹರಿಸಿದರೆ ಗಣಿತವನ್ನು ನಾವು ಭೌತಶಾಸ್ತ್ರ ದ ಸಮಸ್ಯೆಗಳನ್ನು ಪರಿಹರಿಸಲು ಕಾಲಂತರದಿಂದ ಉಪಯೋಗಿಸುತ್ತ ಬಂದಿದ್ದೇವೆ ಅತಿ ಹತ್ತಿರದ ಇತಿಹಾಸವನ್ನು ಕೆಪ್ಲರ್ ನಿಂದ ಪ್ರಾರಂಭಿಸಬಹುದು ಇವನು ಒಂದು ಸಂಪೂರ್ಣ ಕಲ್ಕ್ಯುಲಕ್ಸ್ ಅನ್ನು ಬಳಸದೆ ಒಂದು ರೀತಿಯ ಪ್ರಾಥಮಿಕ ಕಲ್ಕ್ಯುಲಸ್ ಉಪಯೋಗಿಸಿಕೊಂಡು ಗ್ರಹಗಳ ಚಲನೆಯನ್ನು ಊಹಿಸಿದ ಗ್ರಹಗಳು ವೃತ್ತಾಕಾರವಾಗಿ ಚಲಿಸುವುದಿಲ್ಲ ಅವು ಅಂಡಾಕಾರವಾಗಿ ಚಲಿಸುತ್ತವೆ ಎಂದು ಇವನೇ ನಮಗೆ ತಿಳಿಸಿದ್ದು ನಾವು ಈ ಕೆಪ್ಲರ್ ನಾ ನಿಯಮಗಳನ್ನು ಶಾಲೆಯಲ್ಲಿ ಕಲಿತಿದ್ದೇವೆ ಇದು ಪ್ರಾಥಮಿಕ ಕಲ್ಕ್ಯುಲಸ್ ಕಾಲಕ್ರಮೇಣ ಜನರು ತುಂಬಾ ಸೂಕ್ಷ್ಮವಾದ ಅವಲೋಕನ ಮಾಡುವಾಗ ಸುಮಾರು ನೂರು ವರುಷಗಳ ನಂತರ ಅಂದರೆ 1600 ಅಥವಾ 1700 ರಲ್ಲಿ ಸಂಪೂರ್ಣ ಕಲ್ಕ್ಯುಲಸ್ ನ ಜನನವಾಯಿತು ಅದು ಲಿಬ್ನೀಜ್ ಹಾಗೂ ನ್ಯೂಟೋನ್ ರಿಂದ ಇದು ಪ್ರಾಥಮಿಕ ಕಲ್ಕ್ಯುಲಸ್ ಆಗಿದ್ದು ಕೇವಲ ಮೆಕ್ಯಾನಿಕ್ಸ್ ಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಮಾತ್ರ ಆಮೇಲೆ ಈ ಗ್ರಹಗಳ ಚಲನೆ ಹಾಗೂ ಅದರ ಮೇಲಿನ ಆಸಕ್ತಿ ಈ ನಿಯಮಗಳನ್ನು ರೂಪಿಸುವಲ್ಲಿ ಸಹಕಾರಿಯಾಯಿತು ಇಲ್ಲಿ ಕ್ಯಾಲ್ಕುಲಸ್ ಪ್ರಯೋಗ ಹೆಚ್ಚಾದಂತೆ ಹಲವಾರು ವಿಷಯಗಳಲ್ಲಿ ಇದನ್ನು ಉಪಯೋಗಿಸಲು ಪ್ರಾರಂಭಿಸಿದರು ಪ್ರಮುಖವಾಗಿ ಈ ದ್ರವಗಳ ಹರಿವು ಮತ್ತು ಅದರ ಬಗೆಗಿನ ಅಧ್ಯಯನ ಈಗ ಅವರಿಗೆ ದಿಫರೆನ್ಸಿಯಲ್ ಈಕ್ವೇಶನ್ ನ ಅವಶ್ಯಕತೆ ಬಿತ್ತು ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಡಿಫರೆನ್ಷಿಯಲ್ ಈಕ್ವೇಶನ್ ಗಳನ್ನು ದ್ರವಗಳ ಹರಿವಿನ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಉಪಯೋಗಿಸಲಾಯಿತು ನಿಮಗೆ ತಿಳಿದಿರುವಂತೆ ಇದನ್ನೇ ನಾವು ನೆವ್ಯರ್ ಸ್ಟ್ರೋಕ್ ಈಕ್ವೇಶನ್ ಎಂದು ಕರೆಯುತ್ತೇವೆ ಇದರ ಬಗ್ಗೆ ಇರುವ ಕುತೂಹಲಕಾರಿ ವಿಷಯ ಏನೆಂದರೆ ಇದು ನಾನ್ ಲೀನಿಯರ್ ಆಗಿದ್ದು ಇದಕ್ಕೆ ಯಾವುದೇ ವಿಶ್ಲೇಷಣಾತ್ಮಕ ಪರಿಹಾರಗಳು ಇಲ್ಲ ಇದರಿಂದಾಗಿ 1900ರ ಆಸುಪಾಸಿನಲ್ಲಿ ಸಾಕಷ್ಟು ಕೆಲಸಗಳು ಪ್ರಾರಂಭವಾದವು ನಾನು ನಿಮಗೆ ಪರಿಹಾರವಿಲ್ಲದ ಸಮಸ್ಯೆಯನ್ನು ತಿಳಿಸಿದರೆ ನೀವು ಏನು ಮಾಡುತ್ತೀರಿ ಅದನ್ನು ಪರಿಹರಿಸುವ ಕಾರ್ಯಕ್ಕೆ ಕೈ ಹಾಕುತ್ತಿರ ಪರಿಹರಿಸುವುದು ಅಂದರೆ ಸಂಖ್ಯಾತ್ಮಕವಾಗಿ ಅಲ್ಲವೇ ಈ ದಿಫರೆನ್ಸಿಯಲ್ ಈಕ್ವೇಶನ್ ಅನ್ನು ಪರಿಹರಿಸುವ ನಿಟ್ಟಿನಲ್ಲಿ ಆರಂಭಿಸಿದ ಮೊದಲ ಪ್ರಯತ್ನವೇ ಕಂಪ್ಯೂಟಶ್ನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಇದನ್ನು ಮೆಕ್ಯಾನಿಕಲ್ ಮತ್ತು ಏರೋಸ್ಪೇಸ್ ವಿದ್ಯಾರ್ಥಿಗಳು ಓದುತ್ತಾರೆ ನೀವು ಕೇಳಿರಬಹುದು ಅವಶ್ಯಕತೆಯು ಅವಿಷ್ಕಾರದ ತಾಯಿಯೆಂದು ಹಾಗೆಯೇ ಇಲ್ಲಿ ಪರಿಹಾರವನ್ನು ಕಂಡುಹಿಡಿಯದೇ ಬೇರೆ ದಾರಿಯಿರಲಿಲ್ಲ ನಾವಿಲ್ಲಿ ವಿಶ್ಲೇಷಣಾತ್ಮಕ ಪರಿಹಾರಗಳನ್ನು ಪರಿಸ್ಥಿತಿಗಳು ಹಾಗೂ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥಿಯರಿಯನ್ನು ಬರಿಯೋಣ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಈಕ್ವೇಶನ್ ಕಡೆ ಗಮನಹರಿಸೋಣ ಇವು ಲೀನಿಯರ್ ಆಗಿದ್ದು ಎಲೆಕ್ಟ್ರಿಕ್ ಫೀಲ್ಡ್ ಗೆ ಯಾವುದೇ ಸ್ಕ್ವಯರ್ ಗಳು ಇಲ್ಲ ನಾವು ಲೀನಿಯರ್ ಈಕ್ವೇಶನ್ ಗಳನ್ನು ಹೊಂದಿದ್ದರೆ ಅವುಗಳಿಗೆ ವಿಶ್ಲೇಷಣಾತ್ಮಕ ಪರಿಹಾರಗಳು 99 ಪ್ರತಿಶತ ಸಿಗುತ್ತದೆ ಈ ವಿಶ್ಲೇಷಣಾತ್ಮಕ ಪರಿಹಾರಗಳನ್ನು ಸಂದರ್ಭಕ್ಕನುಸಾರವಾಗಿ ಉಪಯೋಗಿಸಿಕೊಂಡು ಅಂದಾಜುಗಳನ್ನು ಮಾಡೋಣ 1960ರಲ್ಲಿ ಕಂಪ್ಯೂಟರ್ ಗಳು ಉದಯವಾಗುತ್ತಲಿದ್ದವು ಆದ್ದರಿಂದ ಕಂಪ್ಯೂಟಿಷನಲ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕ್ಷೇತ್ರದಲ್ಲಿ ಹಲವಾರು ಬೆಳವಣಿಗೆಗಳು ಆರಂಭವಾದವು ಏಕೆಂದರೆ ಕಂಪ್ಯೂಟರನಿಂದಾಗಿ ಜನ ಹೆಚ್ಚು ಕಠಿಣವಾದ ಸಮಸ್ಯೆಗಳ ಕಡೆ ಗಮನ ಹರಿಸಲು ತೊಡಗಿದರು ಕಂಪ್ಯೂಟರ್ ಗಳಿದ್ದರೂ ಅವುಗಳು ತುಂಬಾ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದರು ಆಗ ಇನ್ನು ಪಂಚ್ ಕಾರ್ಡ್ ಗಳನ್ನು ಉಪಯೋಗಿಸುತ್ತಿದ್ದರು ಇದು ಕೇವಲ ಐವತ್ತು ವರ್ಷಗಳ ಹಿಂದಿನ ಮಾತು ಇದೆಲ್ಲಾ ಪರಿಹಾರವಿಲ್ಲದ ಸಮಸ್ಯೆಗಳಿಗಾಗಿ ವಿಶ್ಲೇಷಣಾತ್ಮಕ ವಾಗಿ ಪರಿಹರಿಸಬಲ್ಲ ಸಮಸ್ಯೆಗಳು ತುಂಬಾ ಸುಲಭವಾದ ಅಂತಹುದು ಅವುಗಳು ಸಿಲಿಂಡರ್ ಅಥವಾ ಸ್ಪಿಯರ್ ಅಥವಾ ಪ್ಲೇನ್ ಮತ್ತು ಅದು ಹೇಗೆ ಅಲೆಗಳೊಂದಿಗೆ ಸಂವಹನ ಮಾಡುವಂತವು ಗಳಾಗಿವೆ ಜನ ವಿಶ್ಲೇಷಣಾತ್ಮಕ ಪರಿಹಾರಗಳನ್ನು ಬರೆದಿರುವುದು ಸುಲಭ ಎಂದು ಅಲ್ಲ ಅದು ನಿಜ ಹೇಳಬೇಕೆಂದರೆ ಕಠಿಣವಾದದ್ದು ಅದರಲ್ಲಿ ನಿಮಗೆ ತುಂಬಾನೇ ಬಾಸೆಲ್ ಫಂಕ್ಷನ್ ಗಳು ಕಂಡುಬರುತ್ತದೆ ಇದು ಅರವತ್ತರ ದಶಕದ ಮಾತು ಆಗ ಯಾವ ಪ್ರಬಂಧಗಳು ನೋಡಿದರೂ ವಿಶ್ಲೇಷಣಾತ್ಮಕ ಪರಿಹಾರ ಗಳಿಂದ ಕೂಡಿರುತ್ತದೆ ತುಂಬಾ ಉದ್ದವಾದ ಈಕ್ವೇಶನ್ ಗಳು ಪ್ರಬಂಧಗಳಲ್ಲಿ ಕಂಡುಬರುತ್ತದೆ ಈ ಕ್ಷೇತ್ರ ತುಂಬಾ ಹಳೆಯದೇನಲ್ಲ ಈಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಈಕ್ವಶನ್ಸ್ ಕಡೆ ಗಮನಹರಿಸೋಣ ಮ್ಯಾಕ್ಸ್ವೆಲ್ ಗೆ ಸಂಬಂಧಪಟ್ಟಂತೆ ಬೇರೆಯದೇ ತರಗತಿಯಲ್ಲಿ ಪೂರ್ತಿಯಾಗಿ ಕಲಿಯೋಣ ಮ್ಯಾಕ್ಸ್ವೆಲ್ ಸಹ ಇತಿಹಾಸದ ಒಂದು ಭಾಗವೇ ಆಗಿದೆ ಹಾಗಾಗಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ನ ವಿದ್ಯಾರ್ಥಿಗಳು ಇದನ್ನು ತಿಳಿಯದೆ ಮುಂದುವರಿಯಲು ಸಾಧ್ಯವಿಲ್ಲ ನಾನಿಲ್ಲಿ ಏನು ಬರುತ್ತಿದ್ದೇನೆ ಇವು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ನ ಪ್ರಮುಖವಾದ 4 ಸೂತ್ರಗಳು ಇದರಲ್ಲಿ ಅತಿ ಹಳೆಯ ಸೂತ್ರವೆಂದರೆ ಕುಲಾಂಬ್ಸ್ ಲಾ Coulombs Law ಇದನ್ನು ನಾವು ಶಾಲೆಯಲ್ಲಿ ಕಲಿತಿದ್ದೇವೆ ನನ್ನ ಬಳಿ ಚಾರ್ಜ್ ಇದೆ ಅದರ ಸುತ್ತಲಿನ ಕ್ಷೇತ್ರವು ಈ ರೀತಿಯಾಗಿ ಕಲಿತಿದ್ದೇವೆ ಈದು 1785 ನ ಕಾಲ ಆಗ ವಿದ್ಯುತ್ ಶಕ್ತಿ ಮತ್ತು ಮ್ಯಾಗ್ನೆಟಿಸಮ್ ಬೇರೆಬೇರೆ ಎಂದು ತಿಳಿದಿದ್ದರು ಆನಂತರದಲ್ಲಿ ಅಂಪಿಯರ್ ನಾ ಕೆಲಸ ಮತ್ತು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಲ್ಲದೆ ಮತ್ತು ಟರ್ಮ್ ಗಳನ್ನು ಹೊಂದಿದೇ ಇದೆ ಅಂಪಿಯರ್ ಸರ್ಕ್ಯುಇಟ್ ಲಾ 1823 ತಿಳಿದದ್ದು ಅಷ್ಟೇ ಮುಂದೆ ಹೋಗ್ತಿದ್ದಂಗೆ ಗಾಸ್ ಮ್ಯಾಗ್ನೆಟಿಸ್ಮ್ ಅಧ್ಯಯನ ಮಾಡಲು ಪ್ರಾರಂಭಿಸಿದರು ಆಗ ಬಂದದ್ದೇ ಆಮೇಲೆ ಫ್ಯಾರಡೇ ಈ ಈಕ್ವೇಶನ್ ಮೂಲಕ ಮ್ಯಾಗ್ನೆಟಿಕ್ ಹಾಗೂ ಎಲಕ್ಟ್ರಿಕ್ ಫೀಲ್ಡ್ ನ ನಡುವೆ ಸಂಬಂದ ಕಲ್ಪಿಸಿದರು ಮೊದಲು ಕೇವಲ ಈ ನಾಲ್ಕು ಈಕ್ವೇಶನ್ ಗಳು ಇರಲಿಲ್ಲ ಹತ್ತು ಹಲವಾರು ಈಕ್ವೇಶನ್ ಗಳು ಇದ್ದವು ಮ್ಯಾಕ್ಸ್ ವೆಲ್ ಬಂದು 1864 ಈ ಈಕ್ವೇಶನ್ ಗಳನ್ನು ಹೇಳಿದ ಇವುಗಳಲ್ಲಿ ಹಲವಾರು ಅಸ್ಥಿರತೆಗಳಿವೆ ಆ ಅಸ್ಥಿರತೆಗಳು ತುಂಬಾ ಸುಲಭವಾಗಿ ಕಣ್ಣಿಗೆ ಕಾಣುವಂತವುದು ಅದನ್ನೇ ನಾವು ಹೋಮ್ ವರ್ಕ್ನಾ ಒಂದು ಸಮಸ್ಯೆಯಾಗಿ ಪರಿಗಣಿಸೋಣ ಅವನು ಆ ಅಸ್ಥಿರತಿಗಳನ್ನು ಸಾಯಿ ಪಡಿಸಿದ ಕೇವಲ ಒಂದು ಸಣ್ಣ ಈಕ್ವೇಶನ್ ಅನ್ನು ಸೇರಿಸಿ ಅದೇ ಯಾವಾಗ ಇದನ್ನು ನಾಲ್ಕು ಈಕ್ವೇಶನ್ ಗಳಿಗೆ ಸೇರಿದ ಆಗ ಎಲ್ಲವೂ ಅಸ್ಥಿರತೆಯನ್ನು ಕಳೆದುಕೊಂಡವು ಅವನ ಆ ಒಂದು ಕೊಡುಗೆ ಇಂದಾಗಿ ಇಂದು ಅವುಗಳನ್ನು ಮ್ಯಾಕ್ಸ್ ವೆಲ್ ನಾ ಈಕ್ವೇಶನ್Maxwell's Equations ಗಳು ಎಂದು ಕರೆಯಲಾಗುತ್ತಿದೆ ಅಲ್ಲದೆ ಮ್ಯಾಕ್ಸ್ ವೆಲ್ ನಾ ಸಮಯದಲ್ಲಿ ಇವುಗಳ ಸುಮಾರು 20 ಬೇರೆ ಬೇರೆ ಈಕ್ವೇಶನ್ ಗಳಾಗಿದ್ದವು ಮ್ಯಾಕ್ಸ್ ವೆಲ್ ಈ ರೀತಿಯಲ್ಲಿ ಬರೆದಿರಲಿಲ್ಲ ತುಂಬಾ ವಿಸ್ತಾರವಾಗಿ ಬರೆದಿದ್ದ ಅನಂತರ ಬಂದ ವಿಜ್ಞಾನಿ ಹಿವಿಸೈಡ್ ಈ 20 ಈಕ್ವೇಶನ್ ಗಳನ್ನು ಸಂಕ್ಷಿಪ್ತಗೊಳಿಸಿ 4 ಈಕ್ವೇಶನ್ ಗಳಾಗಿ ಮಾಡಿದ ಇದನ್ನೇ ನಾವು ಸುಮಾರು 1888 ರಿಂದಲೂ ಓದುತ್ತಾ ಬಂದಿರುವುದು ಈ ಈಕ್ವೇಶನ್ ಗಳು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಲು ಏನು ಕಾರಣವಿರಬಹುದು ಎಂಬಹುದನ್ನು ಯಾರಾದರೂ ಊಹಿಸಬಲ್ಲಿರಾ 1900 ರ ಪ್ರಾರಂಭದಲ್ಲಿ ಏನು ನಡೆಯಿತು ವಿದ್ಯಾರ್ಥಿ ಸಾಪೇಕ್ಷತೆ ರೆಲೆಟಿವಿಟಿ ನಿಜ ರೆಲೆಟಿವಿಟಿ ಈ ಎಕ್ವಾಶನ್ಸ್ ಗಳು ಥಿಯರಿ ಆಫ್ ರೆಲೆಟಿವಿಟಿ ಜೊತೆ ಸ್ಥಿರತೆಯನ್ನು ಕಾಯ್ದುಕೊಂಡು ಬಂದಿವೆ ಹಾಗಾಗಿ ಪ್ರತಿಯೊಂದು ಪರೀಕ್ಷೆಗಳನ್ನು ಅವು ತೇರ್ಗಡೆ ಹೊಂದುತ್ತಾ ಬಂದಿದೆ ಇವುಗಳಲ್ಲಿ ಹಲವಾರು ಬಗೆಗಳಿವೆ ಅವುಗಳಲ್ಲಿ ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಉಪಯೋಗಿಸಲ್ಪಡುತ್ತದೆ ಕ್ವಾಂಟಮ್ ಆಪ್ಟಿಕ್ಸ್ ಒಂದು ಆಸಕ್ತಿದಾಯಕ ಕ್ಷೇತ್ರವಾಗಿದೆ ಅಲ್ಲಿ ಇದೆ ಈಕ್ವೇಶನ್ ಗಳನ್ನು ಬೇರೆ ರೀತಿಯಲ್ಲಿ ಬಳಸಲಾಗುತ್ತದೆ ಆದರೆ ಮೂಲ ಕಲ್ಪನೆ ಒಂದೇ ಆಗಿರುತ್ತದೆ ಈ ಈಕ್ವೇಶನ್ ಗಳನ್ನು ಒಮ್ಮೆ ನೋಡಿದರೆ ಇವುಗಳು ಲೀನಿಯರ್ ಆಗಿವೆ ಯಾವುದೇ ಸ್ಕ್ವಯರ್ ಗಳಿಲ್ಲ ಹಾಗೂ E ಮತ್ತು H ನಡುವೆ ಸಂಬಂಧ ವಿಲ್ಲ ಹಾಗಾಗಿ ಇವುಗಳನ್ನು ವಿಶ್ಲೇಷಣಾತ್ಮಕವಾಗಿ ಪರಿಹರಿಸಲು ಸಾಧ್ಯವಾದದ್ದು ಈ dD by dt ಅನ್ನು ಸೇರಿಸಿದ ಕ್ಷಣ ಜನ ಆಪ್ಟಿಕ್ಸ್ ಮತ್ತು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬೇರೆಬೇರೆ ಎಂದು ಆಲೋಚಿಸಿದ್ದರು ಆದರೆ ಇವುಗಳು ಬೇರೆ ಬೇರೆ ಅಲ್ಲ ಒಂದೇ ನಾನು ಮೊದಲೆರಡು ಈಕ್ವೇಶನ್ ಗಳನ್ನು ತೆಗೆದುಕೊಂಡು ಜತೆಯಾಗಿ ಪರಿಹರಿಸಿದಲ್ಲಿ ಕೊನೆಯಲ್ಲಿ ನನಗೆ ಸಾಧಾರಣ ಅಲೆ ಅಥವಾ ಅಲೆಯ ಈಕ್ವೇಶನ್ ದೊರೆಯುವುದು ಇದೇ ನಮಗೆ ಮುಂದೆ ಬೆಳಕು ಹೇಗೆ ಸೂರ್ಯನಿಂದ ಭೂಮಿಗೆ ಪ್ರವಹಿಸುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತದೆ ಒಂದು ನೆನಪಿರಲಿ ಈ ಈಕ್ವೇಶನ್ ಗಳನ್ನು ರಚಿಸುವಾಗ ಯಾರು ಸಹ ಬೆಳಕು ಹರಿಯುವ ಬಗ್ಗೆ ಯೋಚಿಸಿರಲಿಲ್ಲ ಫ್ಯಾರಡೇ ಲಾ ಅಥವಾ ಅಂಪಿಯರ್ ಲಾ ಒಂದು ಸರ್ಕ್ಯುಇಟ್ ಗೆ ಸಂಬಂಧಿಸಿ ಲಾ ಆಗಿದೆ ಸರ್ಕ್ಯೂಟಲ್ ಲಾ ಒಂದು ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ಎಷ್ಟರಮಟ್ಟಿಗೆ ಹರಿಯುತ್ತಿದೆ ಎಂಬುದನ್ನು ತಿಳಿಸಿಕೊಡುತ್ತದೆ ತುಂಬಾ ಆಶ್ಚರ್ಯಕರ ಸಂಗತಿ ಏನೆಂದರೆ ಕೆಪಾಸಿಟರ್ ಮತ್ತು ರೆಜಿಸ್ಟರ್ ನೊಂದಿಗೆ ಕೆಲಸ ಮಾಡುವ ಇದು ನಮಗೆ ಸೂರ್ಯನ ಬೆಳಕು ಭೂಮಿಗೆ ಹೇಗೆ ತಲುಪುತ್ತದೆ ಎಂಬುದನ್ನು ವಿವರಿಸಲು ಸಹಾಯ ಮಾಡುತ್ತದೆ ಇದು ನಿಜವಾಗಲೂ ಮ್ಯಾಕ್ಸ್ ವೆಲ್ ಸೇರಿಸಿದ ದಿಸ್ಪಲೇಸ್ಮೆಂಟ್ ಕರೆಂಟ್ ನ ಕೊಡುಗೆ ಮತ್ತೊಂದು ವಿಷಯವೇನೆಂದರೆ ಇವುಗಳು ಲೀನಿಯರ್ ಆಗಿದ್ದು ಹೆಚ್ಚು ಪದ್ಧತಿಗಳನ್ನು ಈಗಾಗಲೇ ಫ್ಹೊರಿಯರ್ ನಲ್ಲಿ ರಚಿಸಲಾಗಿದೆ ನಾವು ಫ್ಹೊರಿಯರ್ ಟ್ರಾನ್ಸ್ಫೋರ್ಮ್ ಅನ್ನು ಉಪಯೋಗಿಸಬಹುದು ಫ್ಹೊರಿಯರ್ ಟ್ರಾನ್ಸ್ಫೋರ್ಮ್ ನಮಗೆ ಈ ಎಕ್ವಾಶನ್ಸ್ ಅನ್ನು ಪರಿಹರಿಸುವ ನಿಟ್ಟಿನಲ್ಲಿ ಹೊಸ ಪದ್ಧತಿಯನ್ನೇ ಸೂಚಿಸಿವೆ ಒಟ್ಟಿನಲ್ಲಿ ದಿನದ ಕೊನೆಯಲ್ಲಿ ಇವುಗಳು ಪದ್ಧತಿಗಳು ಫ್ಹೊರಿಯರ್ ಟೆಕ್ನಿಕ್ ಅನ್ನು ಮ್ಯಾಕ್ಸ್ ವೆಲ್ ಎಕ್ವಾಶನ್ಸ್ ಗಳನ್ನು ಪರಿಹರಿಸುವಲ್ಲೂ ಕೂಡ ಉಪಯೋಗಿಸಬಹುದು ಆದ್ದರಿಂದಲೇ ಜನ ಅದನ್ನು ಕಂಪ್ಯೂಟಶ್ನಲ್ ಆಗಿ ಪರಿಹರಿಸುವ ಗೋಜಿಗೆ ಹೋಗಲಿಲ್ಲ ಇದಲ್ಲದೆ ಹಲವಾರು ವಿಧಾನಗಳು ಹಾಗೂ ಪದ್ಧತಿಗಳು ಸಹ ಇವೆ ಫ್ಹೊರಿಯರ್ ಟೆಕ್ನಿಕ್ ಅನ್ನು ಅನ್ನು ನಾವು ಕಲಿಯಲಿದ್ದೇವೆ ಇದರ ಬಹು ಮುಖ್ಯವಾದ ಉಪಯೋಗವೇನೆಂದರೆ ನನಗೆ ಕೆಲವು ಫ್ರಿಕ್ವೆನ್ಸಿ ಗಳ ಪ್ರತಿಕ್ರಿಯೆ ಗೊತ್ತಿದ್ದರೆ ನಾನು ಅದರ ಇನ್ವರ್ಸ್ ಫ್ಹೊರಿಯರ್ ಟ್ರಾನ್ಸ್ಫೋರ್ಮ್ ಕಂಡು ಹಿಡಿದು ಅದರ ಸಮಯದ ಮಾಹಿತಿಯನ್ನು ಪಡೆಯಬಹುದು ಈ ರೀತಿ ಸಮಯ ಮತ್ತು ಫ್ರಿಕ್ವೆನ್ಸಿ ಎಂಬ ಎರಡು ಆಯಾಮಗಳಲ್ಲಿ ಆಟ ಅಡಬಹುದಾಗಿದೆ ನೀವು ನೋಡುವಂತೆ ಈ ಎಕ್ವಾಷನ್ಸ್ ಫ್ರಿಕ್ವೆನ್ಸಿ ಅಲ್ಲಿ ಇಲ್ಲ ಆಗ ಫ್ಹೊರಿಯರ್ ಟೆಕ್ನಿಕ್ ನಾ ಉಪಯೋಗಿಸಿ ಫ್ರಿಕ್ವೆನ್ಸಿ ಆಯಾಮದಲ್ಲಿ ನೋಡಬಹುದು